ನಮಸ್ಕರ ಇಂದು ನಾವು ಈ ಉಪನ್ಯಾಸದಲ್ಲಿನ ವಿವಿಧ ಸರ್ಕ್ಯೂಟ್ ಅಂಶಗಳ ಬಗ್ಗೆ ಚರ್ಚಿಸುತ್ತೇವೆ ಮೂಲತಃ ನಮ್ಮ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿನ ಪ್ರಮುಖ ನಿಷ್ಕ್ರಿಯ ಅಂಶಗಳು ಪ್ರತಿರೋಧಕಗಳು ಕೆಪಾಸಿಟರ್ ಮತ್ತು ಪ್ರಚೋದಕ ಆದ್ದರಿಂದ ಇಂದು ನಾವು ಪ್ರತಿರೋಧಕಗಳು ಕೆಪಾಸಿಟರ್ಗಳು ಮತ್ತು ಪ್ರಚೋದಕಗಳ ವಿವಿಧ ಗುಣಲಕ್ಷಣಗಳನ್ನು ಚರ್ಚಿಸುತ್ತೇವೆ ಪ್ರತಿರೋಧಕಗಳು ಎಂಬ ಮೊದಲ ಅಂಶದಿಂದ ಪ್ರಾರಂಭಿಸೋಣ ಆದ್ದರಿಂದ ಪ್ರತಿರೋಧ ಎಂದರೇನು ಎಂದು ನೋಡೋಣ ಪ್ರತಿರೋಧವು ಭೌತಿಕ ಆಸ್ತಿ ಅಥವಾ ಕರೆಂಟ್ ಅನ್ನು ವಿರೋಧಿಸುವ ಒಂದು ಅಂಶದ ಸಾಮರ್ಥ್ಯ ಆದ್ದರಿಂದ ಮೂಲತಃ ಒಂದು ನಿರ್ದಿಷ್ಟ ಅಂಶದಲ್ಲಿ ಕರೆಂಟ್ ಹರಿಯುವಾಗಲೆಲ್ಲಾ ಅದು ಕರೆಂಟ್ ಹರಿವನ್ನು ವಿರೋಧಿಸಲು ಪ್ರಯತ್ನಿಸುತ್ತದೆ ಆದ್ದರಿಂದ ಅಂಶದ ಆ ಆಸ್ತಿಯನ್ನು ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಈಗ ಈ ಪ್ರತಿರೋಧವನ್ನು ನೀವು ಹೇಗೆ ಪ್ರತಿನಿಧಿಸುತ್ತೀರಿ ಚಿಹ್ನೆಯು R ಆಗಿದೆ ಆದ್ದರಿಂದ ಸಾಮಾನ್ಯವಾಗಿ ಸಾಹಿತ್ಯದಲ್ಲಿR ಚಿಹ್ನೆಯನ್ನು ಪ್ರತಿರೋಧಕ್ಕಾಗಿ ಬಳಸಲಾಗುತ್ತದೆ ಮತ್ತು ಅದನ್ನು ಓಮ್ಗಳಲ್ಲಿ ಅಳೆಯಲಾಗುತ್ತದೆ ಯಾವುದೇ ವಸ್ತುವಿನ ಪ್ರತಿರೋಧವು ಪ್ರದೇಶದ ಮೇಲೆ ಮತ್ತು ಅಂಶದ ಉದ್ದವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಮೂಲತಃ ನೀವು ಪ್ರದೇಶ A ಮತ್ತು ಉದ್ದ l ನ ನಿರ್ದಿಷ್ಟ ಅಂಶದ ಅಡ್ಡ ವಿಭಾಗವನ್ನು ನೋಡಿದರೆ ಆ ನಿರ್ದಿಷ್ಟ ಅಂಶದ ಪ್ರತಿರೋಧವನ್ನು RlA ನಿಂದ ನೀಡಲಾಗುತ್ತದೆ ಇದರರ್ಥ ಓಮ್ ಮೀಟರ್ ಅಂಶದ ಉದ್ದ ಮತ್ತು ಆ ಅಂಶದ ಅಡ್ಡ ವಿಭಾಗದ ಪ್ರದೇಶದಲ್ಲಿ ಪ್ರತಿನಿಧಿಸುವ ವಸ್ತುವಿನ ಪ್ರತಿರೋಧ ಆದ್ದರಿಂದ ಈ ಎರಡು ಆ ಅಂಶದ ಗುಣಲಕ್ಷಣಗಳಾಗಿವೆ ಅದು ವಸ್ತುವಿನ ಪ್ರತಿರೋಧಕತೆಯೊಂದಿಗೆ ಆ ಅಂಶದ ಪ್ರತಿರೋಧಗಳ ಮೌಲ್ಯ ಏನು ಎಂದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಸಾಮಾನ್ಯ ಸರ್ಕ್ಯೂಟ್ ಅಂಶಗಳಲ್ಲಿ ಪ್ರತಿರೋಧವು ಸಾಮಾನ್ಯವಾದದ್ದು ಮತ್ತು ವಿವಿಧ ಸಾಹಿತ್ಯ ಮತ್ತು ಪುಸ್ತಕಗಳಲ್ಲಿ ಪ್ರತಿರೋಧಕ್ಕಾಗಿ ಪ್ರತಿನಿಧಿಸುವ ಈ ರೀತಿಯನ್ನು ಚಿತ್ರದಲ್ಲಿ ನೀವು ನೋಡುತ್ತೀರಿ ಪ್ರತಿರೋಧ ಪ್ರಾಪರ್ರ್ಟಿ ಸಾಹಿತ್ಯಕ್ಕೆ ಹೇಗೆ ಬಂದಿತು ಜಾರ್ಜ್ ಸೈಮನ್ ಓಮ್ ಜರ್ಮನ್ ಭೌತಶಾಸ್ತ್ರಜ್ಞರಾಗಿದ್ದು ಅವರು ಪ್ರತಿರೋಧಕದ ಕರೆಂಟ್ ಮತ್ತು ವೋಲ್ಟೇಜ್ ನಡುವಿನ ಸಂಬಂಧವನ್ನು ಅಭಿವೃದ್ಧಿಪಡಿಸಿದರು ಈ ಸಂಬಂಧವನ್ನು ಓಮ್ಸ್ ಲಾ ಎಂದು ಕರೆಯಲಾಗುತ್ತದೆ ಇದನ್ನು ಜರ್ಮನ್ ಭೌತವಿಜ್ಞಾನಿ ನೀಡಿದರು ಈಗ ಓಮ್ಸ್ ಲಾ ಏನು ಹೇಳುತ್ತದೆ ಓಮ್ಸ್ ಲಾಹೇಳುವಂತೆ ನಿರ್ದಿಷ್ಟ ಪ್ರತಿರೋಧಕದಾದ್ಯಂತ ವೋಲ್ಟೇಜ್ V ಕರೆಂಟ್ I ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಅದು ಆ ಪ್ರತಿರೋಧಕದ ಮೂಲಕ ಹರಿಯುತ್ತದೆ ಆದ್ದರಿಂದ ವೋಲ್ಟೇಜ್V ಕರೆಂಟ್ I ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂದು ನೀವು ಸರಳವಾಗಿ ಪ್ರತಿನಿಧಿಸಬಹುದು ಈಗ ಓಮ್ ಒಂದು ಸ್ಥಿರಾಂಕವನ್ನು ವ್ಯಾಖ್ಯಾನಿಸುತ್ತಾನೆ ಇದನ್ನು ಈ ನಿರ್ದಿಷ್ಟ ಸಮೀಕರಣಕ್ಕೆ ಅನುಪಾತದ ಸ್ಥಿರತೆ ಎಂದು ಕರೆಯಲಾಗುತ್ತದೆ ಮತ್ತು ಅದನ್ನು R ಪ್ರತಿನಿಧಿಸುತ್ತದೆ ಮತ್ತು ಅಲ್ಲಿಂದ ಸಮೀಕರಣವು ViR ಬಂದಿದೆ ಆದ್ದರಿಂದ ಈ ಅನುಪಾತದ ಸ್ಥಿರತೆಯು ಆ ಅಂಶದ ಪ್ರತಿರೋಧವಾಗಿದ್ದು ಅದರ ಮೂಲಕ ಕರೆಂಟ್ ಹರಿಯುತ್ತದೆ ಆದ್ದರಿಂದ ಈಗ ಮೇಲಿನ ಸಮೀಕರಣದಿಂದ ನೀವು ಪ್ರತಿರೋಧ R ಏನೂ ಅಲ್ಲ ಎಂದು ಹೇಳಬಹುದು ವೋಲ್ಟೇಜ್ V ಅನ್ನು ಕರೆಂಟ್ನಿಂದ ಭಾಗಿಸಲಾಗಿದೆ ಆದ್ದರಿಂದ 1 ಓಮ್ ಏನು ಹೇಳುತ್ತೀರಿ 1 ಓಮ್ ಆಂಪಿಯರ್ಗೆ 1 ವೋಲ್ಟ್ ಹೊರತುಪಡಿಸಿ ಏನೂ ಅಲ್ಲ ಎಂದು ಹೇಳಬಹುದು

ಈಗ ಪ್ರತಿರೋಧ R ನ ಮೌಲ್ಯವು ಶೂನ್ಯದಿಂದ ಅನಂತಕ್ಕೆ ಬದಲಾಗಬಹುದು ಈಗ ಪ್ರತಿರೋಧ ಮೌಲ್ಯ R ಶೂನ್ಯವಾಗಿದ್ದರೆ ಆ ನಿರ್ದಿಷ್ಟ ಅಂಶವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ನೀವು ವಿದ್ಯುತ್ ತಂತಿಯನ್ನು ತೆಗೆದುಕೊಂಡರೆ R ನ ಮೌಲ್ಯವು ಶೂನ್ಯವಾಗಿರುತ್ತದೆ ಎಂದು ನೀವು ಭಾವಿಸುತ್ತೀರಿ ಏಕೆಂದರೆ ಆ ತಂತಿಯನ್ನು 2 ನೋಡ್ಗಳ ನಡುವೆ ಸಂಪರ್ಕಿಸಿದರೆ 2 ನೋಡ್ಗಳು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತವೆ ಆದಾಗ್ಯೂ ಇದು ಆದರ್ಶ ಸ್ಥಿತಿಯಲ್ಲಿ ಮಾತ್ರ ಏಕೆಂದರೆ ಪ್ರಾಯೋಗಿಕ ಸನ್ನಿವೇಶದಲ್ಲಿ ಎಲ್ಲಾ ವಿದ್ಯುತ್ ತಂತಿಗಳು ತಮ್ಮದೇ ಆದ ಪ್ರತಿರೋಧವನ್ನು ಹೊಂದಿವೆ ಇತರ ಪ್ರತಿರೋಧಕ ಅಂಶಕ್ಕೆ ಹೋಲಿಸಿದರೆ ಇದು ಚಿಕ್ಕದಾಗಿದ್ದರೂ ಅದನ್ನು ಇನ್ನೂ ಪರಿಗಣಿಸಬೇಕಾಗಿದೆ ಆದರೆ ಆದರ್ಶ ಸ್ಥಿತಿಯಲ್ಲಿ ಆ ಅಂಶದ ಮೌಲ್ಯ ಶೂನ್ಯ ಎಂದು ಪರಿಗಣಿಸುತ್ತೇವೆ ಆದ್ದರಿಂದ R ನ ಮೌಲ್ಯವು ಶೂನ್ಯವಾಗಿದ್ದಾಗ ಇದನ್ನು ಸಾಮಾನ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ಸ್ಥಿತಿ ಎಂದು ಕರೆಯುತ್ತೇವೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯಲ್ಲಿ ಏನಾಗುತ್ತದೆ I R ನ ಮೌಲ್ಯವು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯಲ್ಲಿ ಅಂಶದಾದ್ಯಂತ ವೋಲ್ಟೇಜ್ ಶೂನ್ಯವಾಗಿರುತ್ತದೆ ಅದೇ ರೀತಿ R ನ ಮೌಲ್ಯವು ಅನಂತವಾಗಿದ್ದರೆ R ಶೂನ್ಯದಿಂದ ಅನಂತದವರೆಗೆ ಇರಬಹುದು ಮುಂದಿನ ಗಡಿ ಸ್ಥಿತಿಯಲ್ಲಿ R ಎಂಬುದು ಅನಂತಕ್ಕೆ ಸಮಾನವಾಗಿರುತ್ತದೆ ನೀವು ಸರ್ಕ್ಯೂಟ್ ಅನ್ನು ಓಪನ್ ಸರ್ಕ್ಯೂಟ್ ಎಂದು ಪರಿಗಣಿಸುತ್ತೀರಿ ಆ ಓಪನ್ ಸರ್ಕ್ಯೂಟ್ ಸ್ಥಿತಿಯಲ್ಲಿ ಕರೆಂಟ್ I ಏನು ಈ ಮೌಲ್ಯವು vR ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಇದರ ಮೌಲ್ಯವು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಎಂಬುದನ್ನು ಕಂಡುಹಿಡಿಯಬಹುದು ಆದ್ದರಿಂದ ಓಪನ್ ಸರ್ಕ್ಯೂಟ್ ಸ್ಥಿತಿಯಲ್ಲಿ ಆ ಅಂಶದ ಮೂಲಕ ಹರಿಯುವ ಕರೆಂಟ್ ಶೂನ್ಯವಾಗಿರುತ್ತದೆ ಈಗ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿನ ಮತ್ತೊಂದು ಉಪಯುಕ್ತ ಅಂಶವೆಂದರೆ ಪ್ರತಿರೋಧದ ಪರಸ್ಪರ ಕ್ರಿಯೆ ಇದನ್ನು ವಾಹಕತೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು G ಪ್ರತಿನಿಧಿಸುತ್ತದೆ ಈಗ ಇದನ್ನು ಒಂದು ನಿಯತಾಂಕವು ಒಂದು ವಿದ್ಯುತ್ ಕರೆಂಟ್ ಎಷ್ಟು ಚೆನ್ನಾಗಿ ನಡೆಸಬಲ್ಲದು ಎಂಬುದನ್ನು ಗುರುತಿಸುತ್ತದೆ ಆದ್ದರಿಂದ ಇದು R R ಪ್ರತಿರೋಧಕ್ಕೆ ವಿರುದ್ಧವಾಗಿದೆ ಆದರೆ ಕರೆಂಟ್ ನ ಹರಿವನ್ನು ವಿರೋಧಿಸುವ ಯಾವುದೇ ಅಂಶದ ಆಸ್ತಿಯಲ್ಲದೆ ಆ ನಿರ್ದಿಷ್ಟ ಅಂಶವು ಕರೆಂಟ್ನ ಹರಿವನ್ನು ಎಷ್ಟು ಚೆನ್ನಾಗಿ ಅನುಮತಿಸುತ್ತದೆ ಎಂದು ನಡವಳಿಕೆ ಹೇಳುತ್ತದೆ ಆದ್ದರಿಂದ ಕಂಡಕ್ಟೆನ್ಸ್ ಘಟಕವನ್ನು ಸೀಮೆನ್ಗಳಲ್ಲಿ ನೀಡಲಾಗಿದೆ ಅಥವಾ ಪರ್ಯಾಯವಾಗಿ ಅದನ್ನು ಮ್ಹೋ ಎಂದು ಹೇಳಬಹುದು ಮ್ಹೋ ಎಂಬುದು ಓಮ್ ವಿರುದ್ಧ ಪದವಾಗಿದೆ ಈಗ ಇದನ್ನು ಗಣಿತದ ಪ್ರಕಾರ ಹೀಗೂ ವ್ಯಕ್ತಪಡಿಸಬಹುದು G1Riv ಆದ್ದರಿಂದ ಈಗ ವಾಹಕತೆಯನ್ನು 1 ಸೀಮೆನ್ ಅಥವಾ 1 ಮ್ಹೋ ಅಥವಾ ಪ್ರತಿ ವೋಲ್ಟ್ಗೆ ಗೆ 1 ಆಂಪಿಯರ್ ಎಂದು ವ್ಯಕ್ತಪಡಿಸಬಹುದು ಈಗಓಮ್ ಅಥವಾ ಪ್ರತಿರೋಧ ಮತ್ತು ಓಮ್ ಅಥವಾ ಸೀಮೆನ್ಸ್Siemens ವಿಷಯದಲ್ಲಿ ಅದೇ ಪ್ರತಿರೋಧವನ್ನು ವ್ಯಕ್ತಪಡಿಸಬಹುದು ಇದರರ್ಥ 1 ಪ್ರತಿರೋಧವು 10 ಓಮ್ನ ಅನ್ನು ಪ್ರತಿರೋಧವಾಗಿ ಹೇಳಬಹುದಾದ ರೀತಿಯಲ್ಲಿ ಹೊಂದಿದ್ದರೆ ಆ ಅಂಶವು 0 1 ಮ್ಹೋ ಅನ್ನು ವಾಹಕವಾಗಿ ಹೊಂದಿರುತ್ತದೆ ಈಗ ನಾವು ನೋಡೋಣ ಪ್ರತಿರೋಧಕದಲ್ಲಿ ಕರಗಿದ ಶಕ್ತಿಯನ್ನು ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಪ್ರತಿರೋಧಕದಲ್ಲಿ ಹರಡುವ ಶಕ್ತಿಯನ್ನು ಪ್ರತಿರೋಧ R ಮತ್ತು ವೋಲ್ಟೇಜ್ ಮತ್ತು ಕರೆಂಟ್ ನಂತಹ ಅಂಶದ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಬಹುದು ಆದ್ದರಿಂದ ಈಗ ಮೊದಲ ಉಪನ್ಯಾಸದಲ್ಲಿ ನಾವು pvi ಎಂಬ ಶಕ್ತಿಯ ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಈಗ ನಾವು ಪಡೆದದ್ದನ್ನು ಓಮ್ಸ್ ಲಾ ದಲ್ಲಿ ರೂಪಿಸಿದರೆ ನಮಗೆ viR ಸಿಕ್ಕಿದೆ ಆದ್ದರಿಂದ ನೀವು ಇವುಗಳನ್ನು ಸಂಯೋಜಿಸಿದರೆ ನಿಮಗೆ ಶಕ್ತಿಯ ಮೌಲ್ಯ ಸಿಗುತ್ತದೆ pvii2Rv2R ಆದ್ದರಿಂದ ಪರ್ಯಾಯವಾಗಿ ಕರಗಿದ ಶಕ್ತಿಯನ್ನು ವರ್ತನೆಯ ವಾಹಕತೆಯಲ್ಲೂ ವ್ಯಕ್ತಪಡಿಸಬಹುದು ಆದ್ದರಿಂದ R ನಿಂದ R ಅನ್ನು 1 G ನೊಂದಿಗೆ ಬದಲಾಯಿಸಿದರೆ ವಾಹಕದ ಅವಧಿಯಲ್ಲಿ ನೀವು ಶಕ್ತಿಯ ಮೌಲ್ಯವನ್ನು ಪಡೆಯುತ್ತೀರಿ pviv2Gi2G Refer Slide Title 0920 ಈಗ ನಾವು ಚರ್ಚಿಸಿದ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅಂದರೆ 5 ಕಿಲೋ ಓಮ್ ಪ್ರತಿರೋಧದ ಪ್ರತಿರೋಧಕದಾದ್ಯಂತ 30 ವೋಲ್ಟ್ ವೋಲ್ಟೇಜ್ ಅನ್ವಯಿಸಲಾಗಿದೆ ಎಂದು ಭಾವಿಸೋಣ ಪ್ರತಿರೋಧಕದಿಂದ ಹೀರಿಕೊಳ್ಳುವ ಪ್ರವಾಹ ವಾಹಕತೆ ಮತ್ತು ಶಕ್ತಿಯನ್ನು ಲೆಕ್ಕಹಾಕಿ ಆದ್ದರಿಂದ ಇಲ್ಲಿ ರೆಸಿಸ್ಟರ್ V ಅಡ್ಡಲಾಗಿರುವ ವೋಲ್ಟೇಜ್ 30 ವೋಲ್ಟ್ ನಂತರ ಪ್ರವಾಹವಾಗಿರುತ್ತದೆ ivR3051036 mA ಈಗ ವಾಹಕತೆ ನಡವಳಿಕೆ ಏನು G1R151030 2mS ಈಗ ಪ್ರತಿರೋಧಕದಿಂದ ಕರಗಿದ ಅಥವಾ ಹೀರಿಕೊಳ್ಳುವ ಶಕ್ತಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ಇಲ್ಲಿಯವರೆಗೆ ಚರ್ಚಿಸಿದ ಯಾವುದೇ ಸೂತ್ರವನ್ನು ಬಳಸಬಹುದು ನಾವು pvi ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು v ಮತ್ತು i ಮೌಲ್ಯವನ್ನು ಹಾಕಿದಾಗ ನೇರವಾಗಿ 180 ಮಿಲಿವಾಟ್ನ ಶಕ್ತಿಯ ಮೌಲ್ಯವನ್ನು ಕರಗಿಸುತ್ತೀರಿ ಅಂತೆಯೇ pi2R ಆದ್ದರಿಂದ ಕರೆಂಟ್ iನ ಮೌಲ್ಯವನ್ನು ಇರಿಸಿ ಆದ್ದರಿಂದ ಮತ್ತೆ i2Rನ ಮೌಲ್ಯವನ್ನು ಬದಲಿಸುತ್ತೀರಿ 180 ಮಿಲಿವಾಟ್ನ ಅದೇ ಶಕ್ತಿಯ ಮೌಲ್ಯವನ್ನು ಪಡೆಯುತ್ತೀರಿ ಈಗ ಮೂರನೇ ಆಯ್ಕೆಯೆಂದರೆ ನೀವು ವಾಹಕದ ಸಹಾಯದಿಂದ ಲೆಕ್ಕ ಹಾಕಬಹುದು ಅದುpv2G ಎಂಬುದನ್ನು ಮತ್ತೆ ಹಾಕಿದರೆ 180 ಮಿಲಿವಾಟ್ನ ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಶಕ್ತಿಯ ಲೆಕ್ಕಾಚಾರಕ್ಕಾಗಿ ನೀವು ಬಳಸಲು ಬಯಸುವ ಯಾವುದೇ ಸೂತ್ರವನ್ನು ಬಳಸಬಹುದು ಅಂತಿಮವಾಗಿ ಅದೇ ಮೌಲ್ಯವನ್ನು ಪಡೆಯುತ್ತೀರಿ ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ 20sin πt V ಯ ವೋಲ್ಟೇಜ್ ಮೂಲವನ್ನು 5 k ಪ್ರತಿರೋಧದ ಪ್ರತಿರೋಧಕದಾದ್ಯಂತ ಅನ್ವಯಿಸಿದರೆ ಊಹಿಸಿಕೊಳ್ಳಿ ಪ್ರತಿರೋಧಕದ ಮೂಲಕ ವಿದ್ಯುತ್ ಪ್ರವಾಹವನ್ನು ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಮತ್ತು ಪ್ರತಿರೋಧಕದಿಂದ ವಿದ್ಯುತ್ ಹೀರಿಕೊಳ್ಳುತ್ತದೆ ಸೂತ್ರವನ್ನು ಬಳಸಿ ivR20sin πt 51034sin πt mA ಈಗ ವಿದ್ಯುತ್ p ನ ಮೌಲ್ಯವನ್ನು ಲೆಕ್ಕಹಾಕಲು pvi80πt mW ಈಗ ಕೆಪಾಸಿಟನ್ಸ್ ಎಂಬ ಇನ್ನೊಂದು ಅಂಶವನ್ನು ಪರಿಗಣಿಸೋಣ ಕೆಪಾಸಿಟರ್ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ಕೆಪಾಸಿಟರ್ ಅದರ ವಿದ್ಯುತ್ ಕ್ಷೇತ್ರದಲ್ಲಿ ಶಕ್ತಿಯನ್ನು ಸಂಗ್ರಹಿಸಲು ಒಂದು ನಿಷ್ಕ್ರಿಯ ಅಂಶ ವಿನ್ಯಾಸವಾಗಿದೆ ಆದ್ದರಿಂದ ಕೆಪಾಸಿಟರ್ ಅನ್ನು ಸಾಮಾನ್ಯವಾಗಿ ಎರಡು ವಾಹಕ ಫಲಕಗಳನ್ನು ಬಳಸಿ ನಿರ್ಮಿಸಲಾಗುತ್ತದೆ ಇದನ್ನು ಅವಾಹಕ ಅಥವಾ ಡೈಎಲೆಕ್ಟ್ರಿಕ್ನಿಂದ ಬೇರ್ಪಡಿಸಲಾಗುತ್ತದೆ ಈಗ ನೀವು ಕೆಪಾಸಿಟರ್ನ ಫಲಕಗಳಾದ್ಯಂತ ವೋಲ್ಟೇಜ್ v ಅನ್ನು ಅನ್ವಯಿಸಿದಾಗ ಚಾರ್ಜ್ q ಅನ್ನು ಕೆಪಾಸಿಟರ್ನ ಒಂದು ಪ್ಲೇಟ್ನಲ್ಲಿ ಠೇವಣಿ ಮಾಡಲಾಗುತ್ತದೆ ಮತ್ತು ಚಾರ್ಜ್ q ಅನ್ನು ಕೆಪಾಸಿಟರ್ನ ಇನ್ನೊಂದು ಪ್ಲೇಟ್ನಲ್ಲಿ ಠೇವಣಿ ಮಾಡಲಾಗುತ್ತದೆ ಆದ್ದರಿಂದ ಕೆಪಾಸಿಟರ್ ಚಾರ್ಜ್ನ್ನು ಸಂಗ್ರಹಿಸುವ ಒಂದು ಅಂಶ ಎಂದು ನೀವು ಹೇಳಬಹುದು ಈಗ ಸಂಗ್ರಹಿಸಿದ ಚಾರ್ಜ್ನ ಮೊತ್ತ ಎಷ್ಟು ಅದು ವೋಲ್ಟೇಜ್ v ಗೆ ನೇರ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಸಂಗ್ರಹವಾಗಿರುವ ಚಾರ್ಜ್ ನೇರವಾಗಿ v ಗೆ ಅನುಪಾತದಲ್ಲಿರುತ್ತದೆ ಎಂದು ಹೇಳಬಹುದು ಈಗ ನೀವು C ಎಂದು ಕರೆಯಲ್ಪಡುವ ಮತ್ತೊಂದು ಅನುಪಾತದ ಸ್ಥಿರಾಂಕವನ್ನು ಪರಿಚಯಿಸಬಹುದು ಆದ್ದರಿಂದ ಇಲ್ಲಿ C ಎಂದರೇನು C ಪ್ರಮಾಣಾನುಗುಣತೆಯ ಸ್ಥಿರವಾಗಿರುತ್ತದೆ ಇದನ್ನು ಆ ಕೆಪಾಸಿಟರ್ನ ಕೆಪಾಸಿಟನ್ಸ್ ಮತ್ತು qCv ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈಗ ಕೆಪಾಸಿಟನ್ಸ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ಕೆಪಾಸಿಟರ್ನ ಒಂದು ಪ್ಲೇಟ್ನಲ್ಲಿ ಚಾರ್ಜ್ನ ಅನುಪಾತವು ಎರಡು ಪ್ಲೇಟ್ಗಳ ನಡುವಿನ ವೋಲ್ಟೇಜ್ ವ್ಯತ್ಯಾಸಕ್ಕೆ ಕೆಪಾಸಿಟನ್ಸ್ ಅನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಮೊದಲು qCv ಅನ್ನು ನೋಡಿದ್ದೇವೆ ಆದ್ದರಿಂದ C ಯು q ಯಿಂದ V ಆಗಿರುತ್ತದೆ ಇದು ಕೆಪಾಸಿಟರ್ನ 1 ಪ್ಲೇಟ್ನಲ್ಲಿ ಚಾರ್ಜ್ನ ಅನುಪಾತವು ಎರಡು ಪ್ಲೇಟ್ಗಳ ನಡುವಿನ ವೋಲ್ಟೇಜ್ ವ್ಯತ್ಯಾಸವಾಗಿರುತ್ತದೆ ಈಗ ಇದನ್ನು ಫರಾಡ್ಗಳಲ್ಲಿ ಅಳೆಯಲಾಗುತ್ತದೆ 1 ಫರಾಡ್ನ ಮೌಲ್ಯ ಏನು 1 ಫರಾಡ್ ಏನೂ ಅಲ್ಲ ಪ್ರತಿ ವೋಲ್ಟ್ಗೆ 1 ಕೂಲಂಬ್ ಈಗ ಕೆಪಾಸಿಟರ್ನನ ಕೆಪಾಸಿಟನ್ಸ್ ಅದರ ಭೌತಿಕ ಆಯಾಮವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಕೆಪಾಸಿಟರ್ ಫಲಕಗಳನ್ನು ನೋಡಿದರೆ ಅದು ಎರಡು ಪ್ಲೇಟ್ ಕೆಪಾಸಿಟರ್ ಆಗಿದ್ದರೆ A ಎಂಬುದು ಪ್ರದೇಶ ಮತ್ತು ಫಲಕಗಳ ನಡುವಿನ ಅಂತರವು ಆ ಕೆಪಾಸಿಟರ್ನ ಕೆಪಾಸಿಟನ್ಸ್ ಮೌಲ್ಯವನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಕೆಪಾಸಿಟನ್ಸ್ C ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ CϵAd ಅಲ್ಲಿ A ಎಂಬುದು ಪ್ರತಿ ಪ್ಲೇಟ್ನ ಮೇಲ್ಮೈ ವಿಸ್ತೀರ್ಣd ಎಂಬುದು ಪ್ಲೇಟ್ಗಳ ನಡುವಿನ ಅಂತರ ಮತ್ತು ಎಂಬುದು ಪ್ಲೇಟ್ಗಳ ನಡುವಿನ ಡೈಎಲೆಕ್ಟ್ರಿಕ್ನ ಪರ್ಮಿಟಿವಿಟಿ ಇದನ್ನು Fm ನಲ್ಲಿ ಅಳೆಯಲಾಗುತ್ತದೆ ಮುಕ್ತ ಸ್ಥಳದ ಪರ್ಮಿಟಿವಿಟಿಯನ್ನು 8 85 x 10 12 Fm ಎಂದು ನೀಡಲಾಗಿದೆ ಈಗ ಕೆಪಾಸಿಟರ್ನಲ್ಲಿ ಕರೆಂಟ್ ಮತ್ತು ವೋಲ್ಟೇಜ್ ಸಂಬಂಧವನ್ನು ಪಡೆಯಲು ನಾವು ನಮ್ಮ ಮೊದಲ ಉಪನ್ಯಾಸದಲ್ಲಿ ಲೆಕ್ಕಹಾಕಿದ idqdt ಸಮೀಕರಣವನ್ನು ಬಳಸಬಹುದು ಮತ್ತು ನಂತರ ನಾವು ಈಗ ನೋಡಿದ qCv ಆದ್ದರಿಂದ ನೀವು ಈ 2 ಸಮೀಕರಣಗಳನ್ನು ಬಳಸಿದರೆ ಕರೆಂಟ್ I ನ ಮೌಲ್ಯವನ್ನು ಕಾಣಬಹುದು ಆದ್ದರಿಂದ ನೀವು ಏನು ಮಾಡಬೇಕು ಸಮಯಕ್ಕೆ ಸಂಬಂಧಿಸಿದಂತೆ ನೀವು ಸಮೀಕರಣದ ಎರಡೂ ಬದಿಯ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಇದು dqdtCdvdt ಆಗುತ್ತದೆ C ಸ್ಥಿರವಾಗಿರುತ್ತದೆconstant ಆದ್ದರಿಂದ ಇದನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ನೀವು ಬೇರ್ಪಡಿಸಿದರೆ ಅದು ಶೂನ್ಯವಾಗುತ್ತದೆ ಆದ್ದರಿಂದdqdtCdvdt dqdt ಎಂದರೇನು ಅದು ಕರೆಂಟ್ i ಯಾ ಆದ್ದರಿಂದ ನೀವು iCdvdt ಅನ್ನು ಪಡೆಯುತ್ತೀರಿ ಆದ್ದರಿಂದ ಕೆಪಾಸಿಟರ್ಗಾಗಿ ಕರೆಂಟ್ i ನ ಮೌಲ್ಯವನ್ನು ನೀವು ಸುಲಭವಾಗಿ ಲೆಕ್ಕ ಹಾಕಬಹುದು ಈಗ ತ್ವರಿತ ಶಕ್ತಿಯನ್ನು ಕಂಡುಹಿಡಿಯಲು ಕೇಳಿದರೆ ನಂತರ ಈ ಹಿಂದೆ v ಯೊಂದಿಗೆ ಲೆಕ್ಕ ಹಾಕುವ ಕರೆಂಟ್ ಅನ್ನು ಸರಳವಾಗಿ ಗುಣಿಸಬೇಕು ನೀವು ಪಡೆಯುತ್ತೀರಿ pviCvdvdt ಈಗ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವಎನರ್ಜಿಯನ್ನು ಲೆಕ್ಕಹಾಕಲು ಈ ಶಕ್ತಿಯನ್ನು ನೀವು ಕಾಲಾನಂತರದಲ್ಲಿ ಸಂಯೋಜಿಸಬೇಕು ಸಂಗ್ರಹವಾಗಿರುವ ಒಟ್ಟು ಶಕ್ತಿಯ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಮೌಲ್ಯ ಏನು ನೀವು ಮೈನಸ್ ಅನಂತದಿಂದ ಕಾಲಕಾಲಕ್ಕೆ ಇಂಟಿಗ್ರೇಟ್ ಮಾಡುತ್ತೀರಿ ನಿರ್ದಿಷ್ಟವಾಗಿ ನೀವು ಸಂಗ್ರಹಿಸಿದ ಎನರ್ಜಿಯ ಮೌಲ್ಯವನ್ನು ಕಂಡುಹಿಡಿಯಲು ಬಯಸುತ್ತೀರಿ w ∞tpdτC ∞tvdvddτCv ∞vtvdv12Cv2|vtv ∞ ಆದ್ದರಿಂದ ನಿಮ್ಮ ಮೌಲ್ಯ v ∞0ಎಂದರ್ಥ ಮತ್ತು ನೀವು ನಿರ್ದಿಷ್ಟ ಸಮಯದಲ್ಲಿ t ಸಮಯದಲ್ಲಿ vt v ಮೌಲ್ಯವನ್ನು ತೆಗೆದುಕೊಂಡರೆ ನೀವು ಸರಳವಾಗಿ v ಎಂದು ಹೇಳುತ್ತೀರಿ ಆದ್ದರಿಂದ ನಿಮ್ಮ ಒಟ್ಟು ಶಕ್ತಿಯ ಮೌಲ್ಯ w12Cv2q22C ಆದ್ದರಿಂದ ಆ ನಿರ್ದಿಷ್ಟ ಸೂತ್ರವನ್ನು ಬಳಸುವುದರಿಂದ q ಮತ್ತು C ಯ ಪರಿಭಾಷೆಯಲ್ಲಿ W ನ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಈಗ ಈ ಸಮೀಕರಣವು ಕೆಪಾಸಿಟರ್ನ ಎರಡು ಫಲಕಗಳ ನಡುವೆ ಇರುವ ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಶಕ್ತಿಯನ್ನು ಹಿಂಪಡೆಯಬಹುದು ಏಕೆಂದರೆ ಅದು ಆದರ್ಶ ಕೆಪಾಸಿಟರ್ ಆಗಿರುತ್ತದೆ ಆದ್ದರಿಂದ ಅದು ಸ್ವತಃ ಶಕ್ತಿಯನ್ನು ಕರಗಿಸುವುದಿಲ್ಲ ಅದಕ್ಕಾಗಿಯೇ ಕೆಪಾಸಿಟರ್ ಅದರ ವಿದ್ಯುತ್ ಕ್ಷೇತ್ರದಲ್ಲಿ ಶಕ್ತಿಯನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ಅಂಶ ಎಂದು ಹೇಳಬಹುದು ಈಗ ಸಮಯಕ್ಕೆ ಸಂಬಂಧಿಸಿದಂತೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಬದಲಾಗದಿದ್ದಾಗ ಕೆಪಾಸಿಟರ್ ಮೂಲಕ ಕರೆಂಟ್ ಶೂನ್ಯವಾಗಿರುತ್ತದೆ ಅಂದರೆ ಕೆಪಾಸಿಟರ್ DC ವೋಲ್ಟೇಜ್ಗಾಗಿ ಓಪನ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಈಗ 1 ಉದಾಹರಣೆಯನ್ನು ತೆಗೆದುಕೊಳ್ಳಿ 3pF ಕೆಪಾಸಿಟರ್ನಲ್ಲಿ ಸಂಗ್ರಹಿಸಲಾದ ಚಾರ್ಜ್ ಅನ್ನು 20 ವೋಲ್ಟ್ನೊಂದಿಗೆ ಲೆಕ್ಕಹಾಕೋಣ ನೀವು ಕೇವಲqCv ಸೂತ್ರವನ್ನು ಬಳಸುತ್ತೀರಿ ಮತ್ತು ಅದರ ಮೌಲ್ಯವನ್ನು ಲೆಕ್ಕ ಹಾಕುತ್ತೀರಿ q310 122060 pC ಈಗ ಸಂಗ್ರಹವಾಗಿರುವ ಶಕ್ತಿಗಾಗಿ ನೀವು ಬಳಸುವ ಸೂತ್ರ w12Cv212310 12202600pJ ಈಗ 5μF ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ vt10cos 6000t V ಆಗಿದ್ದರೆ ಅದರ ಮೂಲಕ ಹಾದುಹೋಗುವ ಕರೆಂಟ್ ಅನ್ನು ಹೇಗೆ ಲೆಕ್ಕ ಹಾಕುತ್ತೀರಿ ನೀವು ಸೂತ್ರವನ್ನು ಬಳಸಬೇಕಾಗುತ್ತದೆ itCdvdt510 6ddt10cos 6000t 510 6600010sin 6000t 0 3sin 6000t A ಈಗ 2μF ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಅನ್ನು ನಿರ್ಧರಿಸಲು ನಿಮ್ಮನ್ನು ಕೇಳಿದರೆ ಅದರ ಮೂಲಕ ಕರೆಂಟ್ ಅದು it6e 3000tmA ಆಗಿದ್ದರೆ ಆರಂಭಿಕ ಕೆಪಾಸಿಟರ್ ವೋಲ್ಟೇಜ್ ಶೂನ್ಯ ಎಂದು ಊಹಿಸಿ ಆದ್ದರಿಂದ ಏನಾಗುತ್ತದೆ ನೀವು ಮಾಡಬೇಕು vt1C0tidtv and v00 v1210 60t6e 3000tdt10 31 e 3000t V ಈಗ ಇಂಡಕ್ಟನ್ಸ್ ಎಂಬ ಮೂರನೇ ಅಂಶಕ್ಕೆ ಬರೋಣ ಈಗ ಇಂಡಕ್ಟರ್ ಮತ್ತೊಂದು ನಿಷ್ಕ್ರಿಯ ಅಂಶವಾಗಿದ್ದು ಅದು ಶೇಖರಿಸಿದ ಶಕ್ತಿಗೆ ವಿನ್ಯಾಸವಾಗಿದೆ ಆದರೆ ಇಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಕಾಂತೀಯ ಕ್ಷೇತ್ರದ ರೂಪದಲ್ಲಿರುತ್ತದೆ ಇಂಡಕ್ಟರ್ ವಾಹಕದ ತಂತಿಯ ಸುರುಳಿಯನ್ನು ಹೊಂದಿರುತ್ತದೆ ಮತ್ತು ಕರೆಂಟ್ ಅನ್ನು ಇಂಡಕ್ಟರ್ ಮೂಲಕ ಹಾದುಹೋಗಲು ಅನುಮತಿಸಿದಾಗ ಇಂಡಕ್ಟರ್ನಾದ್ಯಂತದ ವೋಲ್ಟೇಜ್ ಕರೆಂಟ್ ಬದಲಾವಣೆಯ ಸಮಯ ದರಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಎಂದು ಕಂಡುಬರುತ್ತದೆ ಆದ್ದರಿಂದ ಇದರ ಅರ್ಥ v ∞didt ಈಗ ಅದನ್ನು ಸಮಾನತೆಗೆ ಪರಿವರ್ತಿಸಿದರೆ vLdidt ಆದ್ದರಿಂದ ಈ ಅನುಪಾತದ ಸ್ಥಿರತೆಯು ಏನೂ ಅಲ್ಲ ಆ ಅಂಶದ ಇಂಡಕ್ಟನ್ಸ್ ಮೂಲಕ ವೋಲ್ಟೇಜ್ ಅನ್ನು ಅಳೆಯಲಾಗುತ್ತದೆ ಮತ್ತು ಸಮಯಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಬದಲಾಗುತ್ತಿದೆ ಆದ್ದರಿಂದvLdidtಎಂಬುದು ಇಂಡಕ್ಟರ್ನ ಆಸ್ತಿಯಾಗಿದೆ ಮತ್ತು ನೀವು ಇದನ್ನು ಹೇಗೆ ಪ್ರತಿನಿಧಿಸುತ್ತೀರಿ ಇದನ್ನು ಕಾಯಿಲ್ ರೂಪದಲ್ಲಿ ನಿರೂಪಿಸಲಾಗಿದೆ ಆದ್ದರಿಂದ ಈ ರೀತಿಯ ಸಾಹಿತ್ಯದಲ್ಲಿ ನೀವು ನೋಡುವ ಚಿಹ್ನೆ ಇದು ಇಂಡಕ್ಟರ್ನ ಸಂಕೇತವಲ್ಲದೆ ಮತ್ತೇನಲ್ಲ ಈಗ ಇಂಡಕ್ಟನ್ಸ್ ಎಂದರೇನು ಇಂಡಕ್ಟನ್ಸ್ ಎನ್ನುವುದು ಒಂದು ಪ್ರಚೋದಕದಿಂದ ಅದರ ಮೂಲಕ ಹರಿಯುವ ಕರೆಂಟ್ ಬದಲಾವಣೆಗೆ ವಿರೋಧವನ್ನು ತೋರಿಸುತ್ತದೆ ಮತ್ತು ಅದನ್ನು ಹೆನ್ರಿಗಳಲ್ಲಿ ಅಳೆಯಲಾಗುತ್ತದೆ ಆದ್ದರಿಂದ 1 ಹೆನ್ರಿ ಎಂದರೇನು 1 ಹೆನ್ರಿ ಆಂಪಿಯರ್ಗೆ 1 ವೋಲ್ಟ್ ಸೆಕೆಂಡ್ ಹೊರತುಪಡಿಸಿ ಏನೂ ಅಲ್ಲ ಪ್ರಚೋದಕದ ಪ್ರಚೋದನೆಯು ಭೌತಿಕ ಆಯಾಮವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಸುರುಳಿಯನ್ನು ಹೊಂದಿದ್ದರೆ ಮತ್ತು ಇಂಡಕ್ಟನ್ಸ್ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಲಾಗುತ್ತದೆ ಎಂದು ಭಾವಿಸೋಣ ಸುರುಳಿಯು ಅಡ್ಡ ವಿಭಾಗದ ಪ್ರದೇಶವನ್ನು A ಎಂದು ಹೇಳುತ್ತದೆ ಮತ್ತು ಉದ್ದವು l ಆಗಿದೆ ಆದ್ದರಿಂದ ಈ ರೀತಿಯ ಇಂಡಕ್ಟರ್ಗಾಗಿ ನಿಮ್ಮ ಇಂಡಕ್ಟನ್ಸ್ ಮೌಲ್ಯ LN2μAl N ಎಂಬುದು ತಿರುವುಗಳ ಸಂಖ್ಯೆ A ಅಡ್ಡ ವಿಭಾಗದ ಪ್ರದೇಶ l ಎಂಬುದು ಇಂಡಕ್ಟರ್ನ ಉದ್ದ ಮತ್ತು ಎಂಬುದು ಏನು ಪ್ರಚೋದಕದ ಕೋರ್ನ ಪ್ರವೇಶ ಸಾಧ್ಯತೆಯಾಗಿದೆ ಆದ್ದರಿಂದ ಇದರೊಂದಿಗೆ ನೀವು ಮೌಲ್ಯವನ್ನು ಲೆಕ್ಕ ಹಾಕಬಹುದು LN2μAl ಆದ್ದರಿಂದ ಈಗ ಏನು ಬರೆಯಬಹುದು ನೀವು ಬರೆಯಬಹುದು di1Lvdt ಆದ್ದರಿಂದ ಪ್ರಚೋದಕಕ್ಕೆ ತಲುಪಿಸುವ ಶಕ್ತಿಯನ್ನು ಕಂಡುಹಿಡಿಯಲು ನೀವು ಬರೆಯುತ್ತೀರಿ pviLdidti ಈಗ ಎಷ್ಟು ಶಕ್ತಿಯನ್ನು ಸಂಗ್ರಹಿಸಲಾಗಿದೆ ಎಂದು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ w ∞tpdτL ∞tididdτLi ∞itidi12Li2|iti ∞ ಈಗ ಆರಂಭಿಕ ಸ್ಥಿತಿಯಲ್ಲಿ ನಾವು t ∞ ಶೂನ್ಯ i ∞0 ಎಂದು ಊಹಿಸುತ್ತೇವೆ ಆದ್ದರಿಂದ ಅಂತಿಮವಾಗಿ ನಾವು ಏನು ಪಡೆಯುತ್ತೇವೆ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯನ್ನು ನಾವು ಪಡೆಯುತ್ತೇವೆ w12Li2 ಆದ್ದರಿಂದ ಮೇಲಿನ ಸಮೀಕರಣವು ಪ್ರಚೋದಕದ ಕಾಂತಕ್ಷೇತ್ರದಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಾವು ಕೆಪಾಸಿಟರ್ನಲ್ಲಿ ನೋಡಿದದಕ್ಕೆ ವಿರುದ್ಧವಾಗಿದೆ ಕೆಪಾಸಿಟರ್ ಶಕ್ತಿಯನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಸಂಗ್ರಹಿಸಲಾಗುತ್ತದೆ ಆದರೆ ಇಂಡಕ್ಟರ್ ಶಕ್ತಿಯನ್ನು ಆಯಸ್ಕಾಂತೀಯ ಕ್ಷೇತ್ರದಲ್ಲಿ ಸಂಗ್ರಹಿಸುತ್ತದೆ ಈಗ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಶೂನ್ಯವಾಗಿರುತ್ತದೆ ಇದರರ್ಥ ಇಂಡಕ್ಟರ್ ಮೂಲಕ ಕರೆಂಟ್ ಸ್ಥಿರವಾಗಿರುತ್ತದೆ ಏಕೆಂದರೆ vLdidt v ಎಂದರೆ ಶೂನ್ಯ ಎಂದರೆ ಕರೆಂಟ್ದ ಬದಲಾವಣೆಯ ದರ ಶೂನ್ಯವಾಗಿರುತ್ತದೆ ಆದ್ದರಿಂದ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಶೂನ್ಯವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಇಂಡಕ್ಟರ್ DC ಗೆ ಶಾರ್ಟ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಈಗ ಈ ಪ್ರಚೋದಕದ ಪ್ರಮುಖ ಘಟ್ಟವೆಂದರೆ ಆ ನಿರ್ದಿಷ್ಟ ಅಂಶದ ಮೂಲಕ ಕರೆಂಟ್ ಹರಿವಿನ ಬದಲಾವಣೆಯನ್ನು ಅದು ವಿರೋಧಿಸುತ್ತದೆ ಆದ್ದರಿಂದ ಇಂಡಕ್ಟರ್ ಮೂಲಕ ಕರೆಂಟ್ ಥಟ್ಟನೆ ಬದಲಾಗುವುದಿಲ್ಲ ಎಂದು ಹೇಳಬಹುದು ಎಂದರ್ಥ ಆದ್ದರಿಂದ ಆದರ್ಶ ಪ್ರಚೋದಕವು ಆದರ್ಶ ಕೆಪಾಸಿಟರ್ನಂತೆ ಶಕ್ತಿಯನ್ನು ಕರಗಿಸಲು ಸಾಧ್ಯವಿಲ್ಲ ಮತ್ತು ಅದು ನಂತರದ ಸಮಯದಲ್ಲಿ ಹಿಂಪಡೆಯಬಹುದಾದ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಈಗ ನಾವು 1 ಉದಾಹರಣೆಯನ್ನು ತೆಗೆದುಕೊಳ್ಳೋಣ 0 1 H ಇಂಡಕ್ಟರ್ ಮೂಲಕ ಕರೆಂಟ್ ಊಹಿಸಿಕೊಳ್ಳಿ it10te 5t A ಆ ಪ್ರಚೋದಕದಾದ್ಯಂತ ನಾವು ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಸೂತ್ರವನ್ನು ಬಳಸುತ್ತೇವೆ vLdidt and L0 1 H ನಾವು ನಂತರ ಪ್ರತ್ಯೇಕಿಸುತ್ತೇವೆ ddt10te 5t10e 5tte 5t ಆದ್ದರಿಂದ ಅಂತಿಮವಾಗಿ ನಿಮಗೆ ವೋಲ್ಟೇಜ್ ಸಿಗುತ್ತದೆ v0 1ddt10te 5te 5tt 5e 5t e 5tV ಈಗ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದರೆ ನೀವು ಕೇವಲ ಸೂತ್ರವನ್ನು ಬಳಸುತ್ತೀರಿ w12Li2120 1100t2e 10t5t2e 10tJ ಆದ್ದರಿಂದ ಇಂದು ನಾವು ನಮ್ಮ ವಿದ್ಯುತ್ ಸರ್ಕ್ಯೂಟ್ನ 3 ಮೂಲ ಅಂಶಗಳನ್ನು ನೋಡಿದ್ದೇವೆ ಅವು ರೆಸಿಸ್ಟರ್ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಆದ್ದರಿಂದ ಈ 3 ಅಂಶಗಳ ಆಸ್ತಿ ಮತ್ತು ಓಮ್ಸ್ ಲಾ ಏನು ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವಲ್ಲಿ ಈ ಜ್ಞಾನವನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ತುಂಬಾ ಧನ್ಯವಾದಗಳು